ಈ ಟ್ಯುಟೋರಿಯಲ್ ನಲ್ಲಿ ನಾನು ಮೊದಲ ನಿಯೋಜನೆಯನ್ನು ಪರಿಹರಿಸುತ್ತೇನೆ ಆದ್ದರಿಂದ ಇದು ಅಸೈನ್ಮೆಂಟ್ 1 ಆಗಿದೆ ಅಸೈನ್ಮೆಂಟ್ನ ಮೊದಲ ಸಮಸ್ಯೆ ಹೇಳುತ್ತದೆ ಎರಡು ಶುಲ್ಕಗಳು ಪ್ಲಸ್ Q ಮತ್ತು ಮೈನಸ್ Q ಅನ್ನು x ಅಕ್ಷದ ಮೂಲದಿಂದ ದೂರದಲ್ಲಿ ಇರಿಸಲಾಗುತ್ತದೆ ಮತ್ತು ನಾವು ದೂರದಲ್ಲಿರುವ y ಅಕ್ಷದ ಮೇಲೆ ಮೂರನೇ ಚಾರ್ಜ್ Q ಅನ್ನು ಹಾಕುತ್ತೇವೆ y ಮತ್ತು ನಾವು y ಅಕ್ಷದಲ್ಲಿರುವ ಚಾರ್ಜ್ q ಮೇಲೆ ಬಲವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು ಅದನ್ನು ಭೌತಿಕವಾಗಿ ನೋಡೋಣ ಧನಾತ್ಮಕ ಚಾರ್ಜ್ ಕಾರಣದಿಂದಾಗಿ ಸಣ್ಣ q ಚಾರ್ಜ್ನ ಬಲವು ಕ್ಯಾಪಿಟಲ್ Q ನಿಂದ ಸಣ್ಣ q ಗೆ ಕೆಂಪು ಬಣ್ಣದಿಂದ ತೋರಿಸಿರುವ ದಿಕ್ಕಿನಲ್ಲಿರುತ್ತದೆ ಅಂತೆಯೇ ಸಣ್ಣ q ನಲ್ಲಿನ ಮೈನಸ್ Q ಯಿಂದ ಬಲವು ಹಸಿರು ಬಣ್ಣದಿಂದ ತೋರಿಸಿರುವ ರೇಖೆಯ ಉದ್ದಕ್ಕೂ ಸಣ್ಣ q ನಿಂದ ಕ್ಯಾಪಿಟಲ್ Q ಗೆ ರೇಖೆಯ ಉದ್ದಕ್ಕೂ ಇರುತ್ತದೆ ಮತ್ತು ನಿವ್ವಳ ಬಲವು ಈ ಎರಡು ಬಲಗಳ ಸಂಯೋಜನೆ ಅಥವಾ ಮೊತ್ತವಾಗಿರುತ್ತದೆ ನಾನು ಈ ಬಲವನ್ನು ಕ್ರಮವಾಗಿ F 1 ಮತ್ತು F 2 ಎಂದು ಕರೆಯುತ್ತೇನೆ ಮತ್ತು ಒಳಗೊಂಡಿರುವ ದೂರದಿಂದಾಗಿ ನೀವು ನೋಡಬಹುದು F1 ಮತ್ತು F2 ರ ಪ್ರಮಾಣವು ಒಂದೇ ಆಗಿರುತ್ತದೆ ಆದ್ದರಿಂದ ನೀವು ಕೇವಲ ವೆಕ್ಟರ್ ಮೊತ್ತವನ್ನು ಮಾಡಿದರೆ ನಿವ್ವಳ ಬಲವು ಈ ಕಪ್ಪು ಬಾಣದಿಂದ ತೋರಿಸಿರುವ ಎಡಕ್ಕೆ ದಿಕ್ಕಿನಲ್ಲಿರುತ್ತದೆ ಇದು ನಿವ್ವಳ ಬಲವಾಗಿರುತ್ತದೆ ಆದ್ದರಿಂದ F ಫೋರ್ಸ್ ಮೈನಸ್ x ಗೆ ಅನುಪಾತದಲ್ಲಿರುತ್ತದೆ ಅಥವಾ ಋಣಾತ್ಮಕ x ದಿಕ್ಕಿನಲ್ಲಿರುತ್ತದೆ ಎಂದು ನಾವು ಈಗಾಗಲೇ ಜ್ಯಾಮಿತೀಯವಾಗಿ ನಿರೀಕ್ಷಿಸುತ್ತೇವೆ ನಾವು ಕೌಲೊಂಬ್ಸ್Coulombs ಕಾನೂನನ್ನು ಬರೆದಾಗ ಅದನ್ನು ಗಣಿತದ ಪ್ರಕಾರ ಮಾಡೋಣ Q 1 ಮತ್ತು Q 2 ಎರಡು ಚಾರ್ಜ್ಗಳ ನಡುವಿನ F ಫೋರ್ಸ್ ಬೇರೇನೂ ಅಲ್ಲ Q 1 Q 2 ಓವರ್ r ಕ್ಯೂಬ್ ಮತ್ತು ವೆಕ್ಟರ್ r1 ಓವರ್ 4 pi ಎಪ್ಸಿಲಾನ್ 0 ಎಲ್ಲಿ ನಾನು ಇದ್ದರೆ ನಾನು Q 2 ರಂದು ಫೋರ್ಸ್ಅನ್ನು ಲೆಕ್ಕಾಚಾರ ಮಾಡುತ್ತಿದ್ದೇನೆ ಅದು r ಆಗಿರುತ್ತದೆ 1 ರಿಂದ 2 ರವರೆಗೆ ಇರುತ್ತದೆ ಮತ್ತು ಇದು Q2 ನಲ್ಲಿ ಫೋರ್ಸ್ ಆಗಿರುತ್ತದೆ ಎರಡು ಶುಲ್ಕಗಳು ಋಣಾತ್ಮಕವಾಗಿದ್ದರೆ ನೀವು ಫೋರ್ಸ್ಅನ್ನು ವಿರುದ್ಧ ದಿಕ್ಕಿನಲ್ಲಿ ನೋಡಬಹುದು F∝ x FQ214π0Q1Q2r3r12 ಈಗ ನಾವು F 1 F 1 ಅನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ 1 ಓವರ್ 4 pi ಎಪ್ಸಿಲಾನ್ 0 ಮ್ಯಾಗ್ನಿಟ್ಯೂಡ್ Q q ಓವರ್ r ಕ್ಯುಬೆಡ್ ಆಗಿರುತ್ತದೆ ಚಾರ್ಜ್ಗಳ ನಡುವಿನ ಅಂತರವನ್ನು ಈ ಹಳದಿ ಕಂದು ಬಣ್ಣದಲ್ಲಿ ತೋರಿಸಲಾಗಿದೆ ಇಲ್ಲಿ ವರ್ಗಮೂಲ a ಸ್ಕ್ವೇರ್ ಮತ್ತು y ಸ್ಕ್ವೇರ್ ಮತ್ತು ಆದ್ದರಿಂದ r ಕ್ಯುಬೆಡ್ ಈಗ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ರೈಸ್ ಟು 3 ಬೈ 2 ಆಗಿದೆ ಮತ್ತು ವೆಕ್ಟರ್ ಪ್ಲಸ್ Q ನಿಂದ ಸಣ್ಣ q ಗೆ ಕೆಂಪು ಬಣ್ಣದಿಂದ ತೋರಿಸಲಾಗಿದೆ ಮತ್ತು ಆ ವೆಕ್ಟರ್ y ಆಗಿರುತ್ತದೆ ಮತ್ತು y ಯುನಿಟ್ ದಿಕ್ಕು ಮೈನಸ್ a x ಅದು ಧನಾತ್ಮಕ ಚಾರ್ಜ್ ಜೊತೆಗೆ Q ನಿಂದಾಗಿ ಸಣ್ಣ q ನಲ್ಲಿ F 1 ಬಲವಾಗಿರುತ್ತದೆ F114π0Qqa2y232 ನಾನು ಅದೇ ರೀತಿ ಈಗ F2 ಅನ್ನು ಲೆಕ್ಕ ಹಾಕಬಹುದು F2 ಈಗ 1 ಓವರ್ 4 pi ಎಪ್ಸಿಲಾನ್ 0 ಆಗಿರುತ್ತದೆ ಮತ್ತು ನಾನು ಮ್ಯಾಗ್ನಿಟ್ಯೂಡ್ ಕ್ಯಾಪಿಟಲ್ Q ಸಣ್ಣ q ಅನ್ನು ಒಳಗೊಂಡಿರುವ ದೂರದಲ್ಲಿ ಒಂದೇ ಆಗಿರುತ್ತದೆ ಎಂದು ಬರೆಯುತ್ತೇನೆ ಆದ್ದರಿಂದ ನಾನು ಮತ್ತೆ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ರೈಸ್ ಟು 3 ಬೈ 2 ಪಡೆಯುತ್ತೇನೆ ಆದಾಗ್ಯೂ ಈಗ ಫೋರ್ಸ್ ಹಸಿರು ವೆಕ್ಟರ್ನ ದಿಕ್ಕಿನಲ್ಲಿದೆ ಅದು ಚಿಕ್ಕ q ನಿಂದ ಮೈನಸ್ Q ವರೆಗೆ ತೋರಿಸಲಾಗಿದೆ ಅದು y ಪಾಯಿಂಟ್ y j ಅಥವಾ ಪಾಯಿಂಟ್ ಆನ್ y ಅಕ್ಷವು ಆಗಿದೆ ಮತ್ತು ಮೈನಸ್ x ಅಕ್ಷದ ಮೇಲೆ ಒಂದು ಬಿಂದು ಆಗಿದೆ ಮತ್ತು ಆದ್ದರಿಂದ ಇದು ಮೈನಸ್ a x ಮೈನಸ್ y y ಆಗಿರುತ್ತದೆ ಅದು ಸಣ್ಣ q ನಿಂದ ಮೈನಸ್ ಕ್ಯಾಪಿಟಲ್ Q ಚಾರ್ಜ್ಗೆ ವೆಕ್ಟರ್ ಆಗಿರುವ ವೆಕ್ಟರ್ ಆಗಿದೆ F214π0Qqa2y232 ಆದ್ದರಿಂದ ನಿವ್ವಳ ಬಲವು ಈ ಎರಡು ವೆಕ್ಟರ್ಗಳ ಮೊತ್ತವಾಗಿರುತ್ತದೆ ನಾನು ಈ ಎರಡನ್ನೂ ಒಟ್ಟು ಮಾಡಿದರೆ ನಿವ್ವಳ ಬಲ F ಆದ್ದರಿಂದ y ಅನ್ನು ಒಳಗೊಂಡಿರುವ ಪದಗಳು ರದ್ದುಗೊಳ್ಳುತ್ತವೆ ಮತ್ತು ನಾನು 1 ಓವರ್ 4 pi ಎಪ್ಸಿಲಾನ್ 0 Q q ಓವರ್ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ರೈಸ್ ಟು 3 ಬೈ 2 ಟೈಮ್ಸ್ ಮೈನಸ್ 2 a x ಗೆ ಸಮನಾಗಿರುತ್ತದೆ ಎಂಬುದನ್ನು ಗಮನಿಸಬಹುದು ನಿವ್ವಳ ಫೋರ್ಸ್ ಮೈನಸ್ x ಯುನಿಟ್ ದಿಕ್ಕಿನಲ್ಲಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಸಮಸ್ಯೆ 1 ಪರಿಹಾರ ಮಾಡಲಾಗಿದೆ F14π0Qqa2y232 ಸಮಸ್ಯೆ ಸಂಖ್ಯೆ 2 ಕ್ಕೆ ಬರೋಣ ಇದು ಒಂದೇ ಚಿಹ್ನೆಯ 12 ಚಾರ್ಜ್ಗಳನ್ನು ಕೇಳುತ್ತದೆ ಮತ್ತು ಕ್ಯಾಪಿಟಲ್ Q ಯನ್ನು ಸಮಾನ ದೂರದಲ್ಲಿ R ತ್ರಿಜ್ಯದ ರಿಂಗ್ನಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ನಾನು R ತ್ರಿಜ್ಯದ ಈ ರಿಂಗ್ಅನ್ನು ತೆಗೆದುಕೊಂಡರೆ ಅದರ ಮೇಲೆ ಸಮಾನ ದೂರದಲ್ಲಿ 12 ಚಾರ್ಜ್ಗಳನ್ನು ಇರಿಸಲಾಗುತ್ತದೆ ಆದ್ದರಿಂದ ನಾವು ಇದನ್ನು ಈ ರೀತಿ ಮಾಡಬಹುದು 1 2 3 4 5 6 7 ಇಲ್ಲಿ ಎಲ್ಲೋ ಇರುತ್ತದೆ 8 ನೇ 9 ನೇ 10 ನೇ 11 ನೇ 12 ನೇ ಅವೆಲ್ಲವನ್ನೂ 30 ಡಿಗ್ರಿಗಳಿಂದ ಬೇರ್ಪಡಿಸಲಾಗಿದೆ ಮೂರನೆಯದು ಇಲ್ಲಿ ಇರುತ್ತದೆ ಆದ್ದರಿಂದ ನಾನು ಅದನ್ನು 4 ನೇ 5 ನೇ 6 ನೇ 7 ನೇ ಸ್ಥಾನವನ್ನು ಸ್ವಚ್ಛವಾಗಿ ಮಾಡುತ್ತೇನೆ ಆದ್ದರಿಂದ ನಾನು ಅದನ್ನು ಮತ್ತೊಮ್ಮೆ ಮಾಡುತ್ತೇನೆ ನಾನು ಈ ರಿಂಗ್ಅನ್ನು ಹೊಂದಿದ್ದರೆ ನಾನು ಚಾರ್ಜ್ 1 ಅನ್ನು 30 ಡಿಗ್ರಿಗಳಲ್ಲಿ ಪ್ರಾರಂಭಿಸುತ್ತೇನೆ ಇನ್ನೂ ಒಂದು ಚಾರ್ಜ್ 2 ಇದೆ 60 ಡಿಗ್ರಿ ಇನ್ನೂ ಒಂದು 3 ಇರುತ್ತದೆ ಇಲ್ಲಿ 4ನೇ ಮತ್ತು 5 ನೇ 120 ರಿಂದ 6 ನಲ್ಲಿ 150 7 ನೇ 180 8ನೇ 210 9ರಲ್ಲಿ 240 10ರಲ್ಲಿ 270 11ನೇ 300ರಲ್ಲಿ ಮತ್ತು 12ನೇ 330ರಲ್ಲಿ ಹೀಗೆ ಈ 12 ಚಾರ್ಜ್ಗಳಿವೆ ಇಲ್ಲಿ ಪ್ರತಿ ಧನಾತ್ಮಕ ಚಾರ್ಜ್ ಎದುರು ಭಾಗದಲ್ಲಿ ಚಾರ್ಜ್ ಇರುತ್ತದೆ ಪ್ರತಿ ಚಾರ್ಜ್ಗೆ ಎದುರು ಬದಿಯಲ್ಲಿ ಚಾರ್ಜ್ ಇರುತ್ತದೆ ಇಲ್ಲಿ ಪ್ರತಿ ಚಾರ್ಜ್ಗೆ ವಿರುದ್ಧ ಚಾರ್ಜ್ನಲ್ಲಿ ಚಾರ್ಜ್ ಇರುತ್ತದೆ ಆದ್ದರಿಂದ ನಾನು ಲೆಕ್ಕಾಚಾರ ಮಾಡಬೇಕಾದ ಬಲವನ್ನು ನೋಡಿದರೆ ಇದು x y ಪ್ಲೇನ್ ಆಗಿದೆ ಆದ್ದರಿಂದ ನಾವು ಈ x ಮತ್ತು y ಪ್ಲೇನ್ ಅನ್ನು ಬರೆಯೋಣ ನಾನು z ಅಕ್ಷದ ಮೇಲೆ ಇರಿಸಲಾದ ಚಾರ್ಜ್ ಸಣ್ಣ q ಮೇಲೆ ಫೋರ್ಸ್ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ನಾನು ಈ ಕೆಂಪು ವೃತ್ತದ ಚಾರ್ಜ್ ಸಂಖ್ಯೆ 1 ಮತ್ತು ಚಾರ್ಜ್ ಸಂಖ್ಯೆ 7 ಅನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳೋಣ ಈ ಎರಡು ಚಾರ್ಜ್ಗಳ ಕಾರಣದ ಫೋರ್ಸ್ ತೋರಿಸಿರುವ ಬಾಣದಲ್ಲಿರುವಂತೆ ಇರುವುದನ್ನು ನೀವು ಗಮನಿಸಬಹುದು ಇದು ವಿಕರ್ಷಣಕಾರಿಯಾಗಿದೆ ಮತ್ತು ದೂರಗಳು ಒಂದೇ ಆಗಿವೆ ಈಗ ನಾವು ದೂರವನ್ನು ಬರೆಯೋಣ ಈ ಚಾರ್ಜ್ ದೂರದಲ್ಲಿ ಈ ಪ್ಲಸ್ Q ಕ್ಯಾಪಿಟಲ್ Q ದೂರದಲ್ಲಿ R ಇದು ಎತ್ತರ z ಮತ್ತು ಆದ್ದರಿಂದ ಈ ದೂರ ಕರ್ಣೀಯ ದೂರವು z ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಆಗಿದೆ ಆದ್ದರಿಂದ ಕೆಂಪು ಬಾಣಗಳಾಗಿ ತೋರಿಸಿರುವ ಈ ಎರಡು ಬಲಗಳು ಒಂದೇ ಪ್ರಮಾಣದಲ್ಲಿರುತ್ತವೆ ಮತ್ತು ಆದ್ದರಿಂದ ಸಮತಲ ಕಾಂಪೊನೆಂಟ್ಗಳು ರದ್ದುಗೊಳ್ಳಲಿವೆ ಮತ್ತು ನಿವ್ವಳ ಫೋರ್ಸ್ ಈ ನಿವ್ವಳ ಫೋರ್ಸ್ಅನ್ನು ಅಳಿಸಲು ನನಗೆ ಅವಕಾಶ ನೀಡುತ್ತದೆ ಆದ್ದರಿಂದ ನಾನು ವೆಕ್ಟರ್ ಮೊತ್ತವನ್ನು ತೆಗೆದುಕೊಂಡರೆ ಅದು z ದಿಕ್ಕಿನಲ್ಲಿ ಇರುತ್ತದೆ ಆದ್ದರಿಂದ ನಾನು ಏನು ಮಾಡಬೇಕು ಆದ್ದರಿಂದ ಜ್ಯಾಮಿತೀಯವಾಗಿ ನಾನು ನಿವ್ವಳ ಫೋರ್ಸ್ z ದಿಕ್ಕಿನಲ್ಲಿರುತ್ತದೆ ಎಂದು ವಾದಿಸಿದೆ ನಾನು ಏನು ಮಾಡುತ್ತೇನೆ ಎಂದರೆ ಪ್ರತಿ ಚಾರ್ಜ್ ಕ್ಯಾಪಿಟಲ್ Q ಯ ಕಾರಣದಿಂದಾಗಿ ಪ್ರತಿ ಫೋರ್ಸ್ z ಕಾಂಪೊನೆಂಟ್ವನ್ನು ನಾನು ಲೆಕ್ಕಾಚಾರ ಮಾಡುತ್ತೇನೆ ಮತ್ತು ಅವುಗಳನ್ನು ಸೇರಿಸುತ್ತೇನೆ ಆದ್ದರಿಂದ ಈಗ ಚಾರ್ಜ್ ಫೋರ್ಸ್ನ ಬಲವು 1 ಓವರ್ 4 pi ಎಪ್ಸಿಲಾನ್ 0 Q q ಓವರ್ z ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಆಗಿರುತ್ತದೆ ಅದು ಫೋರ್ಸ್ಅನ್ನು ಕೆಂಪು ಬಾಣದಿಂದ ತೋರಿಸಲಾಗುತ್ತದೆ ಮತ್ತು ಅದು ಲಂಬ ಅಂಶವಾಗಿದೆ z ಓವರ್ ಸ್ಕ್ವೇರ್ ರೂಟ್ ಆಫ್ z ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಆಗಿರಬೇಕು ಇದು 1 ಓವರ್ 4 pi ಎಪ್ಸಿಲಾನ್ 0 Q q z ಓವರ್ z ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ರೈಸ್ ಟು 3 ಬೈ 2 ಗೆ ಸಮಾನವಾಗಿರುತ್ತದೆ ಮತ್ತು ನಾನು 12 ಚಾರ್ಜ್ ಕಾರಣದಿಂದಾಗಿ ಫೋರ್ಸ್ಅನ್ನು ಲೆಕ್ಕಾಚಾರ ಮಾಡುತ್ತಿದ್ದೇನೆ ಮತ್ತು ಆದ್ದರಿಂದ ನಿವ್ವಳ ಫೋರ್ಸ್ F ಆಗಿರುತ್ತದೆ ನಿವ್ವಳವು 12 ಪಟ್ಟು ಹೆಚ್ಚು ಇರುತ್ತದೆ ಆದ್ದರಿಂದ 1 ಓವರ್ 4 pi ಎಪ್ಸಿಲಾನ್ 0 12 Q q z ಓವರ್ z ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ರೈಸ್ ಟು 3 ಬೈ 2 ಆಗಿದೆ F14π0Qqz2R2zz2R214π0Qqzz2R232 Fnet14π012Qqzz2R232 z ಈಗ 0 ಗೆ ಹೋದಂತೆ ಗಮನಿಸಿ ಅಂದರೆ ನಾನು ಈ ಚಾರ್ಜ್ Q ಅನ್ನು ಕೇಂದ್ರದಲ್ಲಿ ಇರಿಸಿದರೆ ನಾನು ಅದನ್ನು ದೊಡ್ಡ ಕೆಂಪು ವೃತ್ತದಲ್ಲಿ ತೋರಿಸುತ್ತಿದ್ದೇನೆ ನಂತರ ಎದುರು ಬದಿಗಳಿಂದ ಬರುವ ಫೋರ್ಸ್ಗಳು ಪರಸ್ಪರ ರದ್ದುಗೊಳ್ಳುತ್ತವೆ ಮತ್ತು ನಿವ್ವಳ ಫೋರ್ಸ್ 0 ಆಗಿರುತ್ತದೆ ಅದು ಉತ್ತರವಾಗಿದೆ ಸಮತಲ ಕಾಂಪೊನೆಂಟ್ಗಳು ಎಲ್ಲಾ ರದ್ದುಗೊಳ್ಳುತ್ತವೆ ಏಕೆಂದರೆ ಈ ಕ್ಯಾಪಿಟಲ್ Q ಯ ಜೋಡಿ ಪ್ರಕಾರವಾಗಿ ಬರುತ್ತಿದೆ ಸಮಸ್ಯೆ ಸಂಖ್ಯೆ 3 ತ್ರಿಜ್ಯದ R ನ ತೆಳುವಾದ ಡಿಸ್ಕ್ ಅನ್ನು x y ಸಮತಲದಲ್ಲಿ ಮೂಲದಲ್ಲಿ ಕೇಂದ್ರದೊಂದಿಗೆ ಇರಿಸಲಾಗುತ್ತದೆ ಆದ್ದರಿಂದ ನಾವು ಮೂಲದಲ್ಲಿ ಕೇಂದ್ರದೊಂದಿಗೆ ಇರಿಸಲಾದ R ತ್ರಿಜ್ಯದ ತೆಳುವಾದ ಡಿಸ್ಕ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಮತ್ತು ಅದು x y ಸಮತಲದಲ್ಲಿದೆ ಹಾಗಾಗಿ ನಾನು ಈ ಪ್ಲೇನ್ x ಮತ್ತು y ಪ್ಲೇನ್ ಮಾಡಬಹುದು ಮತ್ತು ಇದು a z ಆಕ್ಸಿಸ್ ಆಗಿದೆ ಡಿಸ್ಕ್ ಮೇಲ್ಮೈ ಚಾರ್ಜ್ ಸಿಗ್ಮಾ R ಓವರ್ ಸಿಗ್ಮಾಗೆ ಸಮನಾಗಿರುತ್ತದೆ ಹಾಗಾಗಿ ನಾನು ಈ r ವರ್ಸ್ಸ್ ಸಿಗ್ಮಾ r ಅನ್ನು ಪ್ಲಾಟ್ ಮಾಡಿದರೆ ಅದು ಸಿಗ್ಮಾ ನಾಟ್ ಓವರ್ r ಎಂದು ಹೇಳುತ್ತದೆ ಆದ್ದರಿಂದ 0 ಗೆ ಸಮನಾದ r ಇನ್ಫಿನಿಟಿ ಆಗಿರುತ್ತದೆ ಮತ್ತು ನಂತರ ಅದು R ಓವರ್ 1 ನಂತೆ ಕೊಳೆಯುತ್ತದೆ ಮತ್ತು ಕ್ಯಾಪಿಟಲ್ R ಗೆ ಸಮಾನವಾದ R ನಲ್ಲಿ ಅದು ಸಿಗ್ಮಾ ನಾಟ್ ಓವರ್ ಕ್ಯಾಪಿಟಲ್ R ಆಗಿರುತ್ತದೆ ಆದ್ದರಿಂದ ನೀವು ಮುಂದೆ ಹೋದಂತೆ ಈ ಚಾರ್ಜ್ ಸಾಂದ್ರತೆಯು ಕಡಿಮೆಯಾಗುತ್ತಿದೆ ಆದಾಗ್ಯೂ ನಿವ್ವಳ ಚಾರ್ಜ್ ಸೀಮಿತವಾಗಿರುತ್ತದೆ ಮತ್ತು ನೀವು ಅದನ್ನು ಬಹಳ ಸುಲಭವಾಗಿ ನೋಡಬಹುದು ನಾನು ಈ ಡಿಸ್ಕ್ ಅನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಇದು ಬದಿಯಲ್ಲಿದೆ ನಾನು ಸ್ವಲ್ಪ ಸಮಯದ ನಂತರ ಫೋರ್ಸ್ಅನ್ನು ಲೆಕ್ಕ ಹಾಕುತ್ತೇನೆ ಮತ್ತು ತ್ರಿಜ್ಯ ಸಣ್ಣ r ಮತ್ತು ತಿಕ್ನೆಸ್ d r ಈ ಕೆಂಪು ತುಂಬಿದ ವೃತ್ತದಿಂದ ನಾನು ಇಲ್ಲಿ ಸಣ್ಣ ರಿಂಗ್ಅನ್ನು ತೆಗೆದುಕೊಳ್ಳುತ್ತೇನೆ ನಂತರ ಈ ರಿಂಗ್ ವಿಸ್ತೀರ್ಣವು 2 pi r d r ಆಗಿದೆ ಮತ್ತು d q ಆಗಿರುವ ಚಾರ್ಜ್ಗಳು 2 pi r d r ಏರಿಯಾ ಟೈಮ್ಸ್ ಮೇಲ್ಮೈ ಚಾರ್ಜ್ ಸಾಂದ್ರತೆಯ ಸಿಗ್ಮಾ ನಾಟ್ ಓವರ್ r ಅದು 2 pi ಸಿಗ್ಮಾ ನಾಟ್ d r ಗೆ ಸಮನಾಗಿರುತ್ತದೆ dr×0r2π0dr ಆದ್ದರಿಂದ ಈ 2 pi ಸಿಗ್ಮಾ 0 ಯ ಅವಿಭಾಜ್ಯ ಚಾರ್ಜ್ ಆಗಿರುತ್ತದೆ ಇದು 0 ರಿಂದ r ಗೆ ಸ್ಥಿರವಾದ ಇಂಟಿಗ್ರೇಟ್ ಆಗಿದ್ದು ಅದು 2 pi ಸಿಗ್ಮಾ ನಾಟ್ R ಆಗಿರುತ್ತದೆ ಆದ್ದರಿಂದ ಚಾರ್ಜ್ ಸಾಂದ್ರತೆಯು ಊದುತ್ತಿದ್ದರೂ r ಈಗ 0 ಗೆ ಸಮಾನವಾಗಿರುತ್ತದೆ ಈ ಸಿಗ್ಮಾ ಹೊಂದಿರುವ ನಿರ್ದಿಷ್ಟ ಅವಲಂಬನೆಯಿಂದಾಗಿ ನಿವ್ವಳ ಚಾರ್ಜ್ಗಳು ಇನ್ನೂ ಸೀಮಿತವಾಗಿದೆ q2π00Rdr2π0R ಈಗ ಸಮಸ್ಯೆ ಏನೆಂದು ತಿಳಿಯಲು ಬಯಸುತ್ತದೆ z ಎತ್ತರದಲ್ಲಿ ರಿಂಗ್ ಅಕ್ಷದ ಮೇಲೆ ಪಾಯಿಂಟ್ ಚಾರ್ಜ್ q ಅನ್ನು ಇರಿಸಿದರೆ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆ ಎಂದರೆ ಮೇಲಿನ ಚಿತ್ರದಲ್ಲಿ ಕಪ್ಪು ಬಣ್ಣದಿಂದ ತೋರಿಸಿರುವ z ಅಕ್ಷದ ಮೇಲೆ ನಾವು ಚಾರ್ಜ್ ಸಣ್ಣ q ಅನ್ನು ಹಾಕುತ್ತಿದ್ದೇವೆ ಇದರ ಮೇಲಿನ ಫೋರ್ಸ್ ಏನು ಒಟ್ಟು ಚಾರ್ಜ್ ಅನ್ನು ಲೆಕ್ಕಾಚಾರ ಮಾಡುವಾಗ ನಾನು ಮಾಡಿದಂತೆಯೇ ನಾನು ಸಣ್ಣ ರಿಂಗ್ಅನ್ನು ತೆಗೆದುಕೊಂಡರೆ ಮತ್ತೆ ಚಾರ್ಜ್ ಮೇಲಿನ ಫೋರ್ಸ್ ಇರುತ್ತದೆ ನಾನು ತ್ರಿಜ್ಯದ r ಮತ್ತು ತಿಕ್ನೆಸ್ d r ಒಂದು ಸಣ್ಣ ರಿಂಗ್ಅನ್ನು ತೆಗೆದುಕೊಂಡರೆ ಮತ್ತು ಈ ಸಣ್ಣ ಚಾರ್ಜ್ q ನಲ್ಲಿ ಇದಕ್ಕೆ ಕಾರಣವಾದ ಫೋರ್ಸ್ಅನ್ನು ಲೆಕ್ಕಾಚಾರ ಮಾಡೋಣ ಒಂದು ಬದಿಯಲ್ಲಿ ಪ್ರತಿ ಚಾರ್ಜ್ಗೆ ಒಂದು ಬದಿಯಲ್ಲಿ ಸಣ್ಣ ಚಾರ್ಜ್ಗೆ ಇನ್ನೊಂದು ಬದಿಯಲ್ಲಿ ಸಮಾನ ಚಾರ್ಜ್ ಇದೆ ಎಂದು ಮತ್ತೊಮ್ಮೆ ಗಮನಿಸಿ ಮತ್ತು ಆದ್ದರಿಂದ ಈ ಚಾರ್ಜ್ಗಳು ಜೋಡಿಯಾಗಿ ಬರುತ್ತವೆ ಮತ್ತು ನಾನು ಇಲ್ಲಿ q ನಲ್ಲಿ ನಿವ್ವಳ ಫೋರ್ಸ್ಅನ್ನು ಲೆಕ್ಕಾಚಾರ ಮಾಡಿದರೆ ಹಸಿರು ಬಾಣಗಳಿಂದ ತೋರಿಸಿರುವಂತೆ ಈ ರೀತಿ ಇರುತ್ತದೆ ಮತ್ತು ಅವುಗಳ ಸಮತಲ ಕಾಂಪೊನೆಂಟ್ವು ರದ್ದುಗೊಳ್ಳುತ್ತದೆ ನೀವು ಅದನ್ನು ವೆಕ್ಟೋರಿಯಲ್ ಆಗಿಯೂ ಮಾಡಬಹುದು ಮತ್ತು ಅದನ್ನು ತೋರಿಸಲು ನನಗೆ ಅವಕಾಶ ಮಾಡಿಕೊಡಿ ನಾನು ಒಂದು ಸಣ್ಣ ಚಾರ್ಜ್ ಅನ್ನು ತೆಗೆದುಕೊಂಡರೆ ನಾವು x ಅಕ್ಷದ ಮೇಲೆ ಹೇಳೋಣ ಮತ್ತು ಈ ಚಾರ್ಜ್ ಸಣ್ಣ d q ಎಂದು ಹೇಳೋಣ ನಂತರ ಈ dq ಕಾರಣದ ಫೋರ್ಸ್ d F ಆಗಿರುತ್ತದೆ 1 ಓವರ್ 4 pi ಎಪ್ಸಿಲಾನ್ 0 q ಟೈಮ್ಸ್ dq r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮತ್ತು ಇದು ಇಲ್ಲಿ ವೆಕ್ಟರ್ನಿಂದ ಆಗುತ್ತದೆ ಅಲ್ಲಿ dq ಚಾರ್ಜ್ ಆಗಿರುತ್ತದೆ q ಏನಾಗಿರುತ್ತದೆ ಎಂದರೆ z ದಿಕ್ಕಿನಲ್ಲಿ ಮೈನಸ್ xx ನಲ್ಲಿ z ಆಗಿರುತ್ತದೆ ಮತ್ತು ಈ x ಮೌಲ್ಯವು ಸ್ಮಾಲ್ R ಆಗಿರುತ್ತದೆ dF14π0qdzr2z232zz rx ಇನ್ನೊಂದು ಬದಿಯಲ್ಲಿರುವ ಚಾರ್ಜ್ನಿಂದಾಗಿ ಇದೇ ರೀತಿಯ ಫೋರ್ಸ್ ಅಸ್ತಿತ್ವದಲ್ಲಿದೆ ಮತ್ತು ಆ ಫೋರ್ಸ್ 1 ಓವರ್ 4 pi ಎಪ್ಸಿಲಾನ್ 0 q d q ಓವರ್ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಬಾರಿ ಇರುತ್ತದೆ ಓಹ್ ಕ್ಷಮಿಸಿ ಇದು ಚಿಕ್ಕದಾಗಿದೆ r ಬಾರಿ ಮತ್ತು ಇದು ನಾವು ಆಗಿರುವುದರಿಂದ ಮೇಲೆ ವೆಕ್ಟರ್ ತೆಗೆದುಕೊಳ್ಳುವುದರಿಂದ ಇದು 3 ಬೈ 2 ಆಗಿರಬೇಕು ಇಲ್ಲಿಯೂ 3 ಬೈ 2 ಟೈಮ್ಸ್ z z ಮೈನಸ್ ಎಡಭಾಗದಲ್ಲಿರುವ ಈ ಚಾರ್ಜ್ನ ಸ್ಥಾನವು ಮೈನಸ್ r x ಆಗಿರುತ್ತದೆ ಆದ್ದರಿಂದ ಇದು ಪ್ಲಸ್ r x ಆಗಿರುತ್ತದೆ ನೀವು 2 x ಕಾಂಪೊನೆಂಟ್ಗಳನ್ನು ರದ್ದುಗೊಳಿಸಿದರೆ ನೀವು ನೋಡಬಹುದು ಬೇರೆ ಬಣ್ಣದಿಂದ x ಕಾಂಪೊನೆಂಟ್ಗಳು ರದ್ದುಗೊಳಿಸುತ್ತವೆ ಆದ್ದರಿಂದ ನಿವ್ವಳ ಕಾಂಪೊನೆಂಟ್ವು z ಆಗಿದೆ ಎಂದು ತೋರಿಸುತ್ತೇನೆ dF14π0qdzr2z232zzrx ಆದ್ದರಿಂದ ನಾನು ಮಾಡಲಿರುವುದು z ಕಾಂಪೊನೆಂಟ್ ಅನ್ನು ಲೆಕ್ಕಾಚಾರ ಮಾಡುವುದು ಮತ್ತು z ಕಾಂಪೊನೆಂಟ್ ಯಾವುದು ನೀವು ಈ ಎರಡು ಚಾರ್ಜ್ಗಳನ್ನು ಸೇರಿಸಿದರೆ ಅದು 1 ಓವರ್ 4 pi ಎಪ್ಸಿಲಾನ್ 0 qdq ಓವರ್ r ಸ್ಕ್ವೇರ್ ಮತ್ತು z ಸ್ಕ್ವೇರ್ ರೈಸ್ ಟು 3 ಬೈ 2 ಟೈಮ್ಸ್ z ಈಗ z ದಿಕ್ಕಿನಲ್ಲಿ ಎರಡು ಚಾರ್ಜ್ಗಳಲ್ಲಿ ಒಂದರಿಂದ ನಂತರ ಎರಡು ಬಾರಿ ಆಗಿದೆ ಆದ್ದರಿಂದ ನಾವು ನೋಡುತ್ತಿರುವುದು z ಕಾಂಪೊನೆಂಟ್ ಮಾತ್ರ ಕೊಡುಗೆ ನೀಡುತ್ತಿದೆ ಹಾಗಾಗಿ ನಾನು ಪ್ರತಿ ಸಣ್ಣ d q ಗೆ ಕೊಡುಗೆ z ಕೊಡುಗೆಯನ್ನು ತೆಗೆದುಕೊಂಡರೆ ಮತ್ತು ಅದನ್ನು ಸಂಯೋಜಿಸಿದರೆ ನಾನು ಈ ರಿಂಗ್ದಿಂದಾಗಿ ಒಟ್ಟು ಫೋರ್ಸ್ಅನ್ನು ಪಡೆಯುತ್ತೇನೆ 14π0qdzr2z232z z ಮತ್ತು ಈಗ ನೀವು ಬಹಳ ಸುಲಭವಾಗಿ ನೋಡಬಹುದು 1 ಓವರ್ 4 pi ಎಪ್ಸಿಲಾನ್ 0 q ಟೈಮ್ಸ್ d q ಇಂಟಿಗ್ರೇಟೆಡ್ ಓವರ್ ಆಗಿರುತ್ತದೆ ಅಂದರೆ 2 pi ಸಿಗ್ಮಾ 0 d r ಆಗಲಿರುವ ಈ ಸಂಪೂರ್ಣ ರಿಂಗ್ ಮೇಲಿನ ಚಾರ್ಜ್ ಅನ್ನು ನಾನು ಇಲ್ಲಿಂದ ತೆಗೆದುಕೊಳ್ಳುತ್ತಿದ್ದೇನೆ ಇದನ್ನು ನಾವು ಮೊದಲು ಲೆಕ್ಕ ಹಾಕಿದ r ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ರೈಸ್ ಟು 3 ಬೈ 2 ಅನ್ನು z ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೇನೆ ನಾನು ತ್ರಿಜ್ಯ r ನಿವ್ವಳ ಫೋರ್ಸ್ಅನ್ನು ತೆಗೆದುಕೊಂಡ ಈ ರಿಂಗ್ ಕಾರಣ ಇದು ಫೋರ್ಸ್ ಆಗಿದೆ ಆದ್ದರಿಂದ r ಈಗ 0 ಗೆ ಸಮಾನವಾದ ಕ್ಯಾಪಿಟಲ್ R ಗೆ ಇದರ ಏಕೀಕರಣವಾಗಲಿದೆ ಆದ್ದರಿಂದ ನಿವ್ವಳ ಫೋರ್ಸ್ 1 ಓವರ್ 4 pi ಎಪ್ಸಿಲಾನ್ 0 q ಗೆ ಸಮನಾಗಿರುತ್ತದೆ ನಂತರ ನಾನು ಏನನ್ನು ಹೊಂದಿದ್ದೇನೆ ಎಂದು ನೋಡೋಣ ನನ್ನ ಬಳಿ 2 pi ಸಿಗ್ಮಾ ನಾಟ್ drz ಡಿವೈಡೆಡ್ ಬೈ z ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ರೈಸ್ ಟು 3 ಬೈ 2 ಇಂಟಿಗ್ರೇಟೆಡ್ 0 ರಿಂದ ಕ್ಯಾಪಿಟಲ್ R ಗೆ ಇದು 2 ಎಪ್ಸಿಲಾನ್ 0 ಗಿಂತ ಸಿಗ್ಮಾ ನಾಟ್ ಆಗಿ ಹೊರಹೊಮ್ಮುತ್ತದೆ ಏಕೆಂದರೆ ಇಲ್ಲಿ ಈ 2 pi ರದ್ದತಿಯು ನಿಮಗೆ 2 ಸಿಗ್ಮಾ ನಾಟ್ z ಏಕೀಕರಣವನ್ನು ನೀಡುತ್ತದೆ 0 ರಿಂದ R dr ಓವರ್ z ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ರೈಸ್ ಟು 3 ಬೈ 2 ಟೇಕ್ r ಈಗ z ಟ್ಯಾಂಜೆಂಟ್ ಥೀಟಾಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ನಿವ್ವಳ ಫೋರ್ಸ್ ಪ್ರಮಾಣವು ಸಿಗ್ಮಾ 0 z ಓವರ್ 2 ಎಪ್ಸಿಲಾನ್ 0 ಇಂಟಿಗ್ರೇಷನ್ ಥೀಟಾಗೆ ಸಮನಾಗಿರುತ್ತದೆ 0 ಗೆ tan ವಿಲೋಮ ಕ್ಯಾಪಿಟಲ್ R ಓವರ್ zdr ಏನಾಗುತ್ತದೆ ಎಂದರೆ z secant ಸ್ಕ್ವೇರ್ ಥೀಟಾ d ಥೀಟಾ ಓವರ್ z ಕ್ಯೂಬ್ಡ್ ಅಥವಾ ಇದು z ಕ್ಯೂಬ್ಡ್ secant ಕ್ಯೂಬ್ಡ್ ಥೀಟಾ d ಥೀಟಾ ಆಗುತ್ತದೆ F14π0qz0R2π0drz2r2320z200Rdrz2r232 Let rztan θ F0z200tan 1Rzzsec2θdθz3sec3 ನಾವು ಪಡೆಯುವುದೇನೆಂದರೆ ನಾವು z ಅನ್ನು ರದ್ದುಗೊಳಿಸುತ್ತೇವೆ ನೀವು z ಓವರ್ 1 ಪಡೆಯುತ್ತೀರಿ ಮತ್ತು ಇದು 2 ಎಪ್ಸಿಲಾನ್ 0 1 ಓವರ್ z ಮೇಲೆ ಸಿಗ್ಮಾ ನಾಟ್ ಆಗುತ್ತದೆ ಇದು ನನಗೆ ಥೀಟಾ sin ಥೀಟಾದ cosine ಅನ್ನು ನೀಡುತ್ತದೆ ಇದು 0 ರಿಂದ tan ವಿಲೋಮ R ಓವರ್ z ಗೆ ಹೋಗುತ್ತದೆ ಇದು ಸಿಗ್ಮಾ ನಾಟ್ ಓವರ್ 2 ಎಪ್ಸಿಲಾನ್ 0 z R ಓವರ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ z ಪ್ಲಸ್ಗೆ ಸಮಾನವಾಗಿರುತ್ತದೆ ಮುಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಸಮಸ್ಯೆ ಸಂಖ್ಯೆ 4 ರಿಂದ 9 ರವರೆಗಿನ ಮುಂದಿನ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ F020zRR2z2